ನಾವು ಇಲ್ಲಿಯತನಕ ಫೈನೈಟ್ ಡಿಫರೆನ್ಸ್ ನಲ್ಲಿ ಟೈಮ್ ಡೊಮೇನ್ ಫಾರ್ಮುಲೇಶನ್ಸ್ ಹೇಗೆ ಮಾಡಿದೆ ಎಂದು ನೋಡಿದೆವು ಮತ್ತು ಸ್ಪೇಸ್ ಸ್ಪೆಷಲ್ ಡಿರವೇಟಿವ್ ಬದಲು ಫೈನಲ್ ಡಿಫರೆನ್ಸ್ ಅನ್ನು ಬಳಸಿದ್ದೇವೆ ಇಕ್ವೇಶನ್ 12 3 ಬಲಭಾಗವನ್ನು ಪೂರ್ಣಗೊಳಿಸಿ ಈಗ ಉಳಿದಿರುವುದು ವಿದ್ಯಾರ್ಥಿ ಎಡಭಾಗ ಎಡಬಾಗ ಸರಿ ಈಗ ಅದಕ್ಕೆ ಹೋಗೋಣ ಟೈಮ್ ಸ್ಟೆಪಿಂಗ್ ಗೆ ಮುಂದುವರೆಸಿ ಮೊದಲು ನಾನು ನಿಮಗೆ TM ಪೋಲಾರೈಸೇಶನ್ ಅನ್ನು ತೋರಿಸುತ್ತೇನೆ ಇಲ್ಲಿಯವರೆಗೆ ನಾವು TM ಪೋಲಾರೈಸೇಶನ್ ಬಗ್ಗೆ ಚರ್ಚಿಸಿದ್ದೇವೆ TM ಪೋಲಾರೈಸೇಶನ್ ನಲ್ಲಿ ಯಾವ ವೇರಿಯಬಲ್ ಅನ್ನು ಬಳಸಿದ್ದೇವೆ ಎಲ್ಲ ವೇರಿಯಬಲ್ ಬಗ್ಗೆ ನಾವು ಹಿಂದೆ ಯೋಚಿಸಿದ್ದೆವು ನಾವು TE ಪೋಲಾರೈಸೇಶನ್ ಮಾಡುತ್ತಿದ್ದೇವೆ ಈ ಎಲ್ಲ ಮೂರು ವೇರಿಯಬಲ್ ಗಳಿಗೆ ಅರ್ಧ ಗ್ರಿಡ್ ಚಲನೆ ಮತ್ತು ಎಲ್ಲವೂ ಒಂದೇ ಪಾಯಿಂಟ್ನಲ್ಲಿ ಚಲಿಸಬಾರದು ಇದು ನಮ್ಮ ಮೊದಲ ಪರಿಗಣನೆಯಾಗಿತ್ತು ನಮ್ಮ ಎರಡನೇ ಪರಿಗಣನೆ E ಗ್ರೀಟ್ ಲೈನ್ಸ್ ಇರುವಲ್ಲಿ ಇರುವಂತದ್ದು ಇದರಿಂದ ಬೌಂಡ್ರಿ ಕಂಡೀಶನ್ ಹಾಕಲು ಸುಲಭವಾಗುವುದು ಈ ಪರಿಗಣನೆ ಇಂದ TM ಸ್ಟೆನ್ಸಿಲ್ ಹೀಗೆ ಇರುವುದೆಂದು ಅರ್ಥಮಾಡಿಕೊಳ್ಳಬಹುದು ಹಿಂದಿನ ಸ್ಥಳದಲ್ಲಿ ಇಡಬಹುದು ಮಧ್ಯಭಾಗದಲ್ಲಿ ಎಲ್ಲಿಡುವುದು ನಾವು ಇದನ್ನು ಸೆಲ್ ನ ಮಧ್ಯಭಾಗದಲ್ಲಿ ಇಡಬಹುದು ಆದರೆ ಬೌಂಡರಿ ಕಂಡೀಶನ್ ಸಾಧ್ಯವಾಗುವುದಿಲ್ಲ ಇದನ್ನು ಗ್ರಿಡ್ ನ ಮೂಲೆಯಲ್ಲಿ ಇರಿಸಿದರೆ ಇದು ಇನ್ನೊಂದು ವೇರಿಯಬಲ್ ಇಂದ ಅರ್ಧ ಗ್ರಿಡ್ ದೂರದಲ್ಲಿರುವುದು ಮತ್ತು ಬೌಂಡರಿ ಕಂಡೀಷನ್ನು ಪೂರೈಸುತ್ತದೆ ಇದನ್ನು ನಾನು ಸೆಲ್ನ ಮಧ್ಯಭಾಗದಲ್ಲಿ ಇರಿಸಬಹುದು ಯಾವುದೇ ತೊಂದರೆಯಾಗುವುದಿಲ್ಲ ಇದು ನಮ್ಮ TM ಸ್ಟೆನ್ಸಿಲ್ ಇದನ್ನು ಬೇಕೆನಿಸಿದಾಗ ಉಪಯೋಗಿಸಬಹುದು ಈಗ ನಾವು ಮತ್ತೆ ಟೈಮ್ ಸ್ಟೆಪ್ಪಿಂಗ್ ಭಾಗಕ್ಕೆ ಹೋಗೋಣ ಟೈಮ್ ಸ್ಟೆಪ್ಪಿಂಗ್ ನಲ್ಲಿ ಟೈಮ್ ಡಿರವೇಟಿವ್ ವನ್ನು ನಾವು ಫೈನೈಟ್ ಡಿಫರೆನ್ಸ್ ಇಂದ ಬದಲಾಯಿಸುತ್ತೆ ಅಲ್ಲವೇ ನಾವು ಟೈಮ್ಗೆ ಯಾವ ನೋಟೇಷನ್ ಬಳಸಿದ್ದೆವು ನಾವದನ್ನು ಸುಪರ್ಸ್ಕ್ರಿಪ್ಟ್ ಆಗಿ ಬಳಸುತ್ತೇವೆ ಅಲ್ಲವೇ ಅದನ್ನು sಆಗಿ ಬಳಸಿದ್ದೇವೆ ಇದು ನಮ್ಮ ಟೈಮ್ ಇಂಡೆಕ್ಸ್ ನಾವ್ ಹೇಳಿದ್ದೆವು ಸ್ಪೇಸ್ ನಲ್ಲಿ ವೇರಿಯಬಲ್ ಗಳು ಅರ್ಧ ಗ್ರಿಡ್ ಚಲನೆ ಮಾಡಿರುತ್ತವೆ ಎಂದು ಹಾಗಿದ್ದರೆ ಟೈಮ್ ಅನ್ನು ಏನು ಮಾಡುವುದು ಈ ವಿಧಾನದಲ್ಲಿ ಟೈಮ್ ಮತ್ತು ಸ್ಪೇಸ್ ಅನ್ನು ನಾವು ಡಿಸ್ಕ್ರೀಟ್ ಐಸ್ ಮಾಡುತ್ತೇವೆ ಮತ್ತು ಸ್ಟೆನ್ಸಿಲ್ ನಲ್ಲಿದೆ ಪ್ರಶ್ನೆ ಹುಟ್ಟಿಕೊಳ್ಳಬಹುದು ನಾನು ಈ ವೇರಿಯಬಲ್ ಗಳನ್ನು ಒಂದೇ ಸಮಯದಲ್ಲಿ ಅಪ್ಡೇಟ್ ಮಾಡಬಹುದೇ ಅಥವಾ ಇಲ್ಲಿಯೂ ಕೆಲವು ಚಲನೆ ಇದೆಯೇ ನಾವು ಅದೇ ಲಾಜಿಕ್ಕನ್ನು ನೋಡಬಹುದು ಇಲ್ಲಿ ಯಾವುದೇ ವಿಶೇಷತೆ ಇಲ್ಲ ಮತ್ತು ಸ್ಪೇಸ್ ಗೆ ಟೈಮ್ ಮೇಲೆ ಯಾವುದೇ ಆದ್ಯತೆಯನ್ನು ನೀಡಲಾಗುವುದಿಲ್ಲ ಆದ್ದರಿಂದ ನಾವು ಇವನ್ನು ಅರ್ಧ ಗ್ರಿಡ್ ಚಲಾಯಿಸುತ್ತೇವೆ ಇಲ್ಲಿ ಇದು ಇಲ್ಲಿ ಇದು ಸರಿ ನಾವಿದನ್ನು ಬರೆಯೋಣ ಮ್ಯಾಕ್ಸ್ವೆಲ್ ನ ಎರಡು ಇಕ್ವೇಶನ್ ಗಳನ್ನು ಬರೆದು ನೋಡೋಣ ಸರಿ

ಮೊದಲನೇ ಇಕ್ವಿಷನ್ ತೆಗೆದುಕೊಳ್ಳೋಣ

ಇದು ನಮ್ಮ ಮೊದಲನೇ ಇಕ್ವಿಷನ್ i ಇದು ನಮ್ಮ ಎರಡನೇಇಕ್ವಿಷನ್ ನಾವು ಮೀಡಿಯಂ ಲೀನಿಯರ್ ಮತ್ತು ಹೋಮ ಜಿನೆಸ್ ಇರುವಂತೆ ಅಸೆ0ನ್ಶನ್ ಮಾಡುವ ಇದರಿಂದ ಈಗ ನಾನು ಇದನ್ನು ಕಂಡು ಹಿಡಿಯಲು ಹೋದರೆ ಉದಾಹರಣೆಗೆ ಟಿಎಂ ಸ್ಟೆನ್ಸಿಲ್ ನಲ್ಲಿ ಅನ್ನು ಸ್ಪೇಸ್ ನ ಒಂದು ಪಾಯಿಂಟ್ ನಲ್ಲಿ ಕಂಡುಹಿಡಿಯಲಾಗಿದೆಮುಂದಿನ ಪಾಯಿಂಟ್ ಯಾವುದು ಇದಾ ಅಥವಾ ಇದಾ ಗೆ ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಎಲ್ಲಿ ಇರುತ್ತದೆ ಉದಾಹರಣೆಯನ್ನು ನೋಡುವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡಿರವೇಟಿವ್ E ನ ಏಜಸೆಂಟ್ ಪಾಯಿಂಟ್ನಲ್ಲಿ ಅಥವಾ ಅಥವಾ ದೂರದಲ್ಲಿರಬೇಕು ಇದೇ ಲಾಜಿಕ್ ಅನ್ನು ಇಲ್ಲಿ ಉಪಯೋಗಿಸುತ್ತೇನೆ ಹೀಗೆ ಇಂಟಿಜರ್ ಪಾಯಿಂಟ್ಸ್ ಇಂಟಿಜರ್ ಟೈಮ್ ಗ್ರಿಡ್

ಈಗ ನಾನು ವೆಕ್ಟರ್ ಫಾರ್ಮ್ನಲ್ಲಿ ಬರುತ್ತೇನೆಇದನ್ನೇ ನಾನು ಎಲೆಕ್ಟ್ರಿಕ್ ಫೀಲ್ಡಿಗೆ ಮಾಡಿದ್ದಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಯಾವ ಟೈಮ್ನಲ್ಲಿ ಇವ್ಯಾಲ್ಯೂಯೇಟ್ ಮಾಡಬೇಕು n ಆಗಿರಬೇ ಕೇ ನಾನು ಇಲ್ಲಿ ಏನು ಬರೆಯಬೇಕೆಂದು ಕೇಳುತ್ತಿದ್ದೇನೆ nn 1 ಅಥವಾ n ಅರ್ಧ ಗ್ರಿಡ್ ಪಾಯಿಂಟ್ ಅಲ್ಲವೇ ಇದು n 12 ಏಕೆಂದರೆ ಇಲ್ಲಿ ಯಾವ ಲೊಜಿಕ್ ಉಪಯೋಗಿಸಿದ್ದೇವೆ ನಾವು ಟೈಲರ್ ಸೀಸನ್ನು ನೋಡಿದಾಗ ಅದು ಇದು ಮತ್ತು ಇದರ ಅವರೇಜ್ ಹಾಗೆಯೇ ಎಡಗಡೆಯಲ್ಲಿe ಮತ್ತು n 12 ನಲ್ಲಿ ಒಳ್ಳೆಯ ಅಪ್ರಾಕ್ಸೈಮೇಶನ್ ಏನು ಇದು ಏನಾಗುತ್ತದೆ ಈಗ ಉಳಿದಿರುವುದಿಲ್ಲ ಸುಲಭ ಎರಡನೇ ಇಕ್ವಿಷನ್ ಏನ್ ಹೇಳುತ್ತದೆ ಆದ್ದರಿಂದ ವ್ಯಾಕ್ಯೂಮ್ ನಲ್ಲಿ ಈಗ ನಾವು ಈ ಇಕ್ವಿಷನ್ ಮತ್ತೆ ಇಲ್ಲಿ ಬರೆಯೋಣ ಇದರಲ್ಲಿ ಕೊನೆಯ ಸೂಚಕ ಯಾವುದು n ಅಲ್ಲವೇ ಹಿಕ್ವಿಷನ್ ನಲ್ಲಿ ಅತ್ಯಂತ ದೂರಕ್ಕೆ ಹೋಗಲು ಆಗುವಂತ ಪದ ಇಲ್ಲಿ ಲೈನ್ನಲ್ಲಿ E ಅನ್ನು ಟೀಚರ್ ಟೈಮ್ ಗ್ರಿಡ್ ನಲ್ಲಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ ಇದು ಒಂದು ಆಯ್ಕೆ ಅಷ್ಟೇ ನಾನು E ಅನ್ನು ಅರ್ಧ ಇಂಟಿಜರ್ ನಲ್ಲಿಯು ಇವ್ಯಾಲ್ಯೂಯೇಟ್ ಮಾಡಬಹುದಿತ್ತು ಒಮ್ಮೆ ನಾನು E ಎಲ್ಲಿ ಇವ್ಯಾಲ್ಯೂಯೇಟ್ ಮಾಡುವುದೆಂದು ನಿರ್ಧರಿಸಿದರೆ H ಅದಾಗಿಯೇ ಅರ್ಧ ಗ್ರೀಡ್ ದೂರ ಹೋಗುತ್ತದೆ ಈಗ ನಾನು E ಅನ್ನು ಇಂಟಿಜರ್ ಟೈಮ್ ನಲ್ಲಿ ಇವ್ಯಾಲ್ಯೂಯೇಟ್ ಮಾಡಿದ್ದೇನೆ ಈಗ ನನಗೆ ಅರ್ಧ ಟೈಮ್ ಇಂಟಿಜರ್ ನಲ್ಲಿ ಬೇಕು ಆಗ ಏನು ಮಾಡಬೇಕು ಹಿಂದಿನ ಹಾಗೆಯೇ ಯಾವುದೇ ಬೇರೆ ಪಾಯಿಂಟ್ನಲ್ಲಿ ಬೇಕಾದರೆ ಸರಾಸರಿ ತೆಗೆಯಿರಿ ಆಯ್ಕೆ ನಿಮ್ಮದು ಆದರೆ ಒಮ್ಮೆ ಒಂದನ್ನು ನಿರ್ಧರಿಸಿದ ಮೇಲೆ ಬೇರೆಲ್ಲ ಅದಾಗಿಯೇ ಸರಿ ಹೊಂದುತ್ತದೆ ಹೌದು ಇದನ್ನು ನಾನು ಹೇಳಿದ್ದೆ ಇದು ನನ್ನ ಆಯ್ಕೆ ಫಿಸಿಕ್ಸ್ ಅಥವಾ ಗಣಿತದಿಂದ ಬಂದದ್ದಲ್ಲ ಇದು ಒಂದು ರೀತಿ ಅಷ್ಟೇ ಒಮ್ಮೆ ನಿರ್ಧರಿಸಿದ ಮೇಲೆ ಉಳಿದದ್ದನ್ನು ಸರಿಪಡಿಸಬೇಕು ಆದ್ದರಿಂದ ನಾನು ಹೇಳಬಹುದಿತ್ತು ಮತ್ತು ಮಾಡಲೇಬೇಕಾಗುತ್ತದೆ ಕೊನೆಯದಾಗಿ ಒಂದನ್ನು ನೆನಪಿಡಿ ಡಿಸ್ಕ್ರಿಟೈಸೇಶನ್ ಇಷ್ಟು ಉತ್ತಮವಾಗಿದೆ ಎಂದರೆ ಇದು ವಿಶೇಷ ಬದಲಾವಣೆ ಮಾಡುವುದಿಲ್ಲ ಈಗ ನಾವು ನಮ್ಮ ಗಮನವನ್ನು ಈ ಎರಡು ಇಕ್ವೆಶನ್ ಗಳ ಮೇಲೆ ಹರಿಸೋಣ ಮೂಲಭೂತ ತತ್ವದ ಪ್ರಕಾರ FDTD ಯಲ್ಲಿ ಒಮ್ಮೆ ಗ್ರೀಡ್ ನ್ನು ಮಾಡಿದ ಮೇಲೆ ನಾನು ಸ್ಪೇಸ್ ಮತ್ತು ಟೈಮ್ ಫೀಲ್ದ್ ಇವ್ಲಾವ್ ಮಾಡುತ್ತೇನೆ ಹೀಗೆ ಸ್ಪೇಸ್ ಸ್ಟೆಪ್ಪಿಂಗ್ ಮತ್ತು ಟೈಮ್ ಸ್ಟೆಪ್ಪಿಂಗ್ ಹಿಂದಿನ ವ್ಯಾಲ್ಯೂಗಳನ್ನು ಆಧರಿಸಿ ಭವಿಷ್ಯದ ವ್ಯಾಲ್ಯೂಗಳನ್ನು ಪಡೆಯಬಹುದು ಆದ್ದರಿಂದ ಸ್ಪೇಸ್ ಗೆ ನಾನು ಟೈಮ್ ಲೈನ್ ಮಾಡುವುದಾದರೆ ಟೈಮ್ ಆಕ್ಸಿಸ್ ಮಾಡೋಣ ನಾವಿದನ್ನು ಡೊಟೆಡ್ ಮಾಡೋಣಇದರಿಂದ ಒಂದು ಪಾಯಿಂಟ್ ಅನ್ನು ಆಯ್ಕೆಮಾಡುವ ನಾನು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಗುರುತಿಸುತ್ತೇನೆ ಅದು ಇದು ಟೈಮ್ ಮುಂದುವರಿದಂತೆ ಅಂತೆಯೇ ಮ್ಯಾಗ್ನೆಟಿಕ್ ಫಿಲ್ಡನ್ ಎಲ್ಲಿ ಬಿಡಿಸಬೇಕು ಇವೆರಡರ ನಡುವೆ ಅಲ್ಲವೇ ಏಕೆಂದರೆ ಇದು ಅರ್ಧ ಗ್ರಿಡ್ ಉದಾಹರಣೆಗೆ ನಾನು ಇದನ್ನು ಇದರ ಅಡ್ಡಕ್ಕೆ ಬಿಡಿಸಿದರೆ ಇದು ಆಗುತ್ತದೆ ಈಗ ನಾವು ಈ ಎರಡು ಇಕ್ವಿಷನ್ ನೋಡೋಣ 3 ಮತ್ತು 4 ಇಕ್ವಿಷನ್ 3 ಏನು ಹೇಳುತ್ತಿದೆ ನನಗೆ ಹಿಂದಿನ ಎಲ್ಲಾ ವ್ಯಾಲ್ಯೂಗಳು ಗೊತ್ತಿದ್ದರೆ ಮತ್ತು ನನಗೆ ಈಗಿನ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಬೇಕಾದರೆಹಿಂದಿನ ಅಂದರೆ ಇಕ್ವೇಶನ್ ನ ಬಲಭಾಗ ಅಂದರೆ ನನಗೆ ಗೊತ್ತು ಮತ್ತು ಗೊತ್ತು ಆದ್ದರಿಂದ ಕಂಡುಹಿಡಿಯಲು ಏನು ಬೇಕು ಅಲ್ಲವೇ ಇದನ್ನು ಹೀಗೆ ಬಿಡಿಸಬಹುದು ಇದು ಇಲ್ಲಿಗೆ ಹೋಗುತ್ತದೆ ಮತ್ತು ಇದು ಇಲ್ಲಿಗೆ ಇದನ್ನು ನಾವು ಈಗಲೇ ನಿಜವಾಗಿ ಕೆಳಗೆ ಬಿಡಿಸೋಣ ನಂತರ ಇಕ್ವೇಶನ್ 4 ಕೆ ಹೋಗೋಣ ಇಕ್ವೇಶನ್ 4 ನನಗೆ ಏನು ಹೇಳುತ್ತಿದೆ H ಮತ್ತು n½ ಅಲ್ಲವೇ ನೀವು ಇದನ್ನು ಹೀಗೆ ಯೋಚಿಸಬಹುದು ಈ ಸಮ ಚಿಹ್ನೆ ಪ್ರೆಸೆಂಟ್ ಅನ್ನು ಫಾಸ್ಟ್ ನಿಂದ ವಿಭಾಗಿಸುತ್ತದೆ ಬಲಭಾಗ n ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕೇಳುತ್ತದೆ ಮತ್ತು ವಿದ್ಯಾರ್ಥಿ n ½ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಇಲ್ಲಿ ನಾನು ಬಾಣದ ಗುರುತುಗಳನ್ನು ಬಿಡಿಸುವು ದಾದರೆ ಉದಾಹರಣೆಯನ್ನು ತೋರಿಸುತ್ತೇನೆ ಇದು ಇಲ್ಲಿ ಹೋಗುತ್ತದೆ ಮತ್ತು ಇದು ಇಲ್ಲಿ ನಾನು ಇಲ್ಲಿ ಗ್ರಾಫ್ ಬಳಸಿ ಈಕ್ವೇಶನ್ ನಲ್ಲಿ ಇದು ಅರ್ಧ ಗ್ರಿಡ್ ಮತ್ತು ಇದು ಒಂದು ಗ್ರಿಡ್ ದೂರದಲ್ಲಿದೆ ಎರಡನ್ನೂ ಬಳಸಿ ಫೀಲ್ಡ್ ಅನ್ನು ಕಂಡು ಹಿಡಿಯಲಾಗಿದೆ ಉದಾಹರಣೆಗೆ ಹಿಂದಿನ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ತಿಳಿಯಲು ಮಾತ್ರ ಸಾಕಾಗುವುದಿಲ್ಲ ನನಗೆ ಹಿಂದಿನ ಅರ್ಧ ಗ್ರಿಡ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಅಗತ್ಯವಾಗಿದೆ ಈ ರೀತಿ ಬಿಡಿಸಿದ ಚಿತ್ರ ಕಪ್ಪೆಯ ಹಾಗೆ ಕಾಣುತ್ತದೆ ಅಲ್ಲವೇ ಅದಕ್ಕೆ ಈ ಸ್ಕೀಮನ್ನು ಲೀಪ್ ಫ್ರಾಗ್ ಏಕೀಕರಣ ಯೋಜನೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಫೈನೈಟ್ ಡಿಫರೆನ್ಸ್ ಟೈಮ್ ಮೆಥಡ್ ನ ವಿಶಿಷ್ಟ ಗುಣವಾಗಿದೆ ಇಲ್ಲಿ ಅರ್ಧ ಗ್ರಿಡ್ ಎಲ್ಲವನ್ನು ಹೊರತರುತ್ತದೆ ಈಗ ನಾವು 2D ಯಲ್ಲಿ ಸ್ಪೇಸ್ ಮತ್ತು ಟೈಮ್ ಅನ್ನು ಹೇಗೆ ನೋಡುವುದು ಎಂದು ತಿಳಿದಿದ್ದೇವೆ ಈಗ ಉದಾಹರಣೆಗೆ ನಾನು ತೋರಿಸಿದ ಸ್ತೆನ್ಸಿಲ್ಸ್ ಟಾಪ್ ವೀವ್ ಅನ್ನು ನೋಡುತ್ತದೆ ಆದರೆ ಈಗ ನಮಗೆ ಟೈಮ್ ಆಕ್ಸಿಸನ್ನು ಚಿತ್ರಿಸಬೇಕು ಆ0ದರೆ ನಾವು Z ಅಕ್ಷೆಯಲ್ಲಿ ಚಲಿಸಬೇಕು ಅಲ್ಲವೇ ಆದ್ದರಿಂದ ಸಹಜವಾಗಿ ಅರ್ಥಮಾಡಿಕೊಳ್ಳುವ ವಿಷಯವೇನೆಂದರೆ ಸಮಯವನ್ನು z ಆಕ್ಸಿಸ್ ನಲ್ಲಿ ಮತ್ತು ಇದನ್ನು y ಮತ್ತು ಇದನ್ನು x ಎಂದು ಗುರುತಿಸೋಣ ಏಕೆಂದು ಹೇಳುತ್ತೇನೆ ಇದು ನಿಮ್ಮ y ಸೆಲ್ ಒಂದು ನಿರ್ದಿಷ್ಟ ಸಮಯದಲ್ಲಿ ಇದು ನಿಮ್ಮ ಅಲ್ಲವೇ ಹೀಗೆ ಇದು ಮುಂದುವರೆಯುತ್ತದೆ ಈ FDTD ಸ್ಕೀಮ ಯಾವುದರ ಬಗ್ಗೆ ಇದು ಈಕ್ವೇಶನ್ ಗಳನ್ನು ಬಳಸಿ ಫೀಲ್ಡ್ ಅನ್ನು ಟೈಮ್ ಸ್ಟೆಪ್ ಮತ್ತು ಸ್ಪೇಸ್ ಸ್ಟೆಪ್ ಮಾಡುವುದು